ಇಂದಿನ ಅಸೈನ್ಮೆಂಟ್ ತರಗತಿಯಲ್ಲಿ ನಾವು ಆಂತರಿಕ ಅರೆವಾಹಕಗಳನ್ನು ಸಂಪೂರ್ಣವಾಗಿ ನೋಡುತ್ತೇವೆ ಇದು ಅಸೈನ್ಮೆಂಟ್ 2 ಮತ್ತು ನಾವು ಆಂತರಿಕ ಅರೆವಾಹಕಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ನಾವು ಸಮಸ್ಯೆಗಳನ್ನು ನೋಡಲು ಪ್ರಾರಂಭಿಸುವ ಮೊದಲು ನಾವು ಸಂಕ್ಷಿಪ್ತವಾಗಿ ಪರಿಶೀಲಿಸುತ್ತೇವೆ ಆದ್ದರಿಂದ ಆಂತರಿಕ ಅರೆವಾಹಕಗಳು ಅಥವಾ ಶುದ್ಧ ಅರೆವಾಹಕಗಳು ಮೂಲಭೂತವಾಗಿ ಒಂದೇ ಹರಳುಗಳು ಅರೆವಾಹಕಗಳಲ್ಲಿ ಯಾವುದೇ ದೋಷಗಳಿಲ್ಲ ಎಂದು ನಾವು ಹೇಳುತ್ತೇವೆ ಏಕೆಂದರೆ ಈ ದೋಷಗಳು ಮತ್ತೆ ಎಲೆಕ್ಟ್ರಾನ್ಗಳನ್ನು ಮತ್ತು ತಮ್ಮದೇ ಆದ ರಂಧ್ರಗಳನ್ನು ಸೃಷ್ಟಿಸಬಹುದು ಆಂತರಿಕ ಅರೆವಾಹಕನ ಸಂದರ್ಭದಲ್ಲಿ ವಾಹಕ ಬ್ಯಾಂಡ್ನಲ್ಲಿನ ಎಲೆಕ್ಟ್ರಾನ್ ಸಾಂದ್ರತೆಯು n ಆಗಿರುವ ವೇಲೆನ್ಸ್ ಬ್ಯಾಂಡ್ನ ಸಂಪೂರ್ಣ ಸಾಂದ್ರತೆಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಮತ್ತು ಅದು p ಮತ್ತು ಇದು ನಾವು ni ಮತ್ತು ni ಎಂದು ಸೂಚಿಸುವ ಯಾವುದಕ್ಕೂ ಸಮಾನವಾಗಿರುತ್ತದೆ ಆಂತರಿಕ ವಾಹಕ ಸಾಂದ್ರತೆಯನ್ನು ಕರೆ ಮಾಡಿ ನಾವು ni ಎಂಬುದು ವಸ್ತುವಿನ ಬ್ಯಾಂಡ್ ಅಂತರದ ಕಾರ್ಯ ಮತ್ತು ಉಷ್ಣತೆಯ ಕಾರ್ಯ ಎಂದೂ ಹೇಳುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ni ಎಂದು ಬರೆಯಲಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ni ಅನ್ನು NcNcexpEg2kT ಎಂದು ಬರೆಯಲಾಗುತ್ತದೆ ಆದ್ದರಿಂದ ಆಂತರಿಕ ಸಾಂದ್ರತೆಯು ಬ್ಯಾಂಡ್ ಅಂತರವನ್ನು ಘಾತೀಯವಾಗಿ ಅವಲಂಬಿಸಿರುತ್ತದೆ ಉಷ್ಣಾಂಶದ ಪದವು ಈ ಘಾತೀಯ ಅಂಶದಲ್ಲಿ ಪ್ರವೇಶಿಸುತ್ತದೆ ಆದರೆ Nc ಮತ್ತು Nv ಗಳು ವೇಲೆನ್ಸ್ ಬ್ಯಾಂಡ್ ಅಂಚಿನಲ್ಲಿರುವ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆ ಮತ್ತು ವಾಹಕ ಬ್ಯಾಂಡ್ ಅಂಚು ಕೂಡ ತಾಪಮಾನದ ಕಾರ್ಯವಾಗಿದೆ ಆದ್ದರಿಂದ Nc ಮತ್ತು Nv ಕೂಡ ತಾಪಮಾನದ ಕಾರ್ಯವಾಗಿದೆ ಸಾಮಾನ್ಯವಾಗಿ ಅವು T32 ಗೆ ಅನುಪಾತದಲ್ಲಿರುತ್ತವೆ ಆದರೆ ಘಾತೀಯ ಪದವು ಪ್ರಾಬಲ್ಯ ಹೊಂದಿದೆ ವಾಹಕತೆಯ ಸಾಮಾನ್ಯ ಸಮೀಕರಣವನ್ನು σ ನಾವು ನೋಡಿದ್ದೇವೆ neμe ಮತ್ತು peμh ಹೊರತುಪಡಿಸಿ ಬೇರೇನೂ ಅಲ್ಲ ಆಂತರಿಕ ಅರೆವಾಹಕನ ಸಂದರ್ಭದಲ್ಲಿ ಇದು nieμe μh ಆಗುತ್ತದೆ ಆದ್ದರಿಂದ ಇವುಗಳು ಅಂತರ್ಗತ ಅರೆವಾಹಕದ ಬಗ್ಗೆ ಕೆಲವು ಅಂಶಗಳಾಗಿವೆ ಅಸೈನ್ಮೆಂಟ್ ಸಮಯದಲ್ಲಿ ನಾವು ಇಂದು ಅವುಗಳನ್ನು ಬಳಸುತ್ತೇವೆ ಆದ್ದರಿಂದ ಮೊದಲು ಸಮಸ್ಯೆ ಒಂದನ್ನು ನೋಡೋಣ ಹಾಗಾದರೆ ಅಂತರ್ಗತ ಸಿಲಿಕಾನ್ನಲ್ಲಿ ಪ್ರಸ್ತುತ ಯಾವ ಭಾಗವನ್ನು ರಂಧ್ರಗಳಿಂದ ಒಯ್ಯಲಾಗುತ್ತದೆ ಆದ್ದರಿಂದ ನಮ್ಮಲ್ಲಿ ಸಿಲಿಕಾನ್ ಇದೆ ಮತ್ತು ಅದು ಅಂತರ್ಗತವಾಗಿದೆ ಅಂದರೆ n p ni ಮತ್ತು ಪ್ರಶ್ನೆಯು ಯಾವ ಪ್ರಸ್ತುತದ ಭಾಗವನ್ನು ಅಥವಾ ವಾಹಕದ ಯಾವ ಭಾಗವನ್ನು ರಂಧ್ರಗಳಿಂದ ವ್ಯಾಖ್ಯಾನಿಸಲಾಗಿದೆ ಎಂದು ಕೇಳಲಾಗಿದೆ ಆದ್ದರಿಂದ ನೀವು ಕೇವಲ n p ni ಎಂದು ಹೇಳಿದರೆ 50 ಪ್ರತಿಶತ ಕೊಡುಗೆ ಇದೆ ಅದು ಬಹಳ ಸರಳವಾದ ಉತ್ತರವಾಗಿದೆ ಕಾರಣವೆಂದರೆ ವಾಹಕತೆ n ಅನ್ನು ಅವಲಂಬಿಸಿಲ್ಲ ಇದು μe ಮತ್ತು μh ಅನ್ನು ಅವಲಂಬಿಸಿರುತ್ತದೆ ಇದು ಚಲನಶೀಲತೆ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಆದ್ದರಿಂದ ನಾವು ವಾಹಕತೆಯ ಸಮೀಕರಣವನ್ನು neμe peμh ಬರೆಯಬಹುದು ಇದು ಎಲೆಕ್ಟ್ರಾನ್ಗಳು ಹೊತ್ತಿರುವ ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ ಎಲೆಕ್ಟ್ರಾನ್ಗಳ ಕಾರಣದಿಂದ ಭಿನ್ನರಾಶಿ ಇದು ರಂಧ್ರಗಳಿಂದಾಗಿ ಭಿನ್ನರಾಶಿಯಾಗಿದೆ ಆದ್ದರಿಂದ ನಾವು μe ಮತ್ತು μh ನಿಂದ ಸಂಖ್ಯೆಗಳನ್ನು ಸೇರಿಸಬಹುದು ಆದ್ದರಿಂದ ರಂಧ್ರಗಳಿಂದ ಒಯ್ಯಲ್ಪಟ್ಟ ಭಾಗ ನಾವು ಇದನ್ನು ಅನುಪಾತದ ರೂಪದಲ್ಲಿ ಬರೆಯಬಹುದು p e μhn e μe p e μh ಆದ್ದರಿಂದ ಒಂದು ಆಂತರಿಕ ಅರೆವಾಹಕಗಳಗಿ n p ne ಆದ್ದರಿಂದ ಈ ನಿಯಮಗಳು ರದ್ದಾಗುತ್ತವೆ ಆದ್ದರಿಂದ ಇದು he h ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ರಂಧ್ರಗಳಿಂದ ನಡೆಸಲ್ಪಡುವ ಪ್ರವಾಹದ ಭಾಗವು ನಾವು ಇಲ್ಲಿ ಸಿಲಿಕಾನ್ ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದಾದ ಸಂಪೂರ್ಣ ಚಲನಶೀಲತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಸಿಲಿಕಾನ್ μh ಗೆ 450 cm2 V 1 s 1 μe 1350 ಆದ್ದರಿಂದ ಎಲೆಕ್ಟ್ರಾನ್ಗಳ ಚಲನಶೀಲತೆ ಹೆಚ್ಚಾಗಿದೆ ಆದ್ದರಿಂದ ನಾವು ಈ ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದು ಮತ್ತು ಭಿನ್ನರಾಶಿ 0 25 ಆಗಿದೆ ಆದ್ದರಿಂದ ನಾವು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಮಾನ ಸಾಂದ್ರತೆಯನ್ನು ಹೊಂದಿದ್ದರೂ ಅವು ಒಂದೇ ಚಲನಶೀಲತೆಯನ್ನು ಹೊಂದಿಲ್ಲ ಮತ್ತು ಏಕೆಂದರೆ ನಿಮ್ಮ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ನಲ್ಲಿ ಚಲಿಸುತ್ತಿವೆ ಮತ್ತು ರಂಧ್ರಗಳು ವೇಲೆನ್ಸ್ ಬ್ಯಾಂಡ್ನಲ್ಲಿ ಚಲಿಸುತ್ತಿವೆ ಮತ್ತು ಇದು ಅಂತಿಮವಾಗಿ ಎಲೆಕ್ಟ್ರಾನ್ ವಾಹಕತೆ ಮೇಲುಗೈ ಸಾಧಿಸುತ್ತದೆಯೇ ಅಥವಾ ಸಂಪೂರ್ಣ ವಾಹಕತೆಯ ಮೇಲುಗೈ ಸಾಧಿಸುತ್ತದೆಯೇ ಎಂದು ಯಾವ ಭಿನ್ನರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ನಂತರ ನಾವು ಬಾಹ್ಯ ಅರೆವಾಹಕಗಳನ್ನು ನೋಡಿದಾಗ n ಮತ್ತು p ಒಂದೇ ಅಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ ಒಂದು ಇನ್ನೊಂದಕ್ಕಿಂತ ಹೆಚ್ಚಿನದು ಮತ್ತು ನಂತರ ಅಲ್ಲಿ ಒಂದು ಪದವು ಏಕಾಗ್ರತೆಯ ವ್ಯತ್ಯಾಸದಿಂದಾಗಿ ಪ್ರಾಬಲ್ಯ ಹೊಂದಿದೆ ಈಗ ನಾವು ಪ್ರಶ್ನೆ 2 ಕ್ಕೆ ಹೋಗೋಣ ಆದ್ದರಿಂದ ನಮ್ಮಲ್ಲಿ ಶುದ್ಧ ಅರೆವಾಹಕ ಅಥವಾ ಆಂತರಿಕ ಅರೆವಾಹಕ ಇದೆ ಬ್ಯಾಂಡ್ ಅಂತರವು 1 ಆದ್ದರಿಂದ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಸಹ ನೀಡಲಾಗಿದೆ ಎಲೆಕ್ಟ್ರಾನ್ me¿ ನ ಪರಿಣಾಮಕಾರಿ ದ್ರವ್ಯರಾಶಿ 0 1 ಪಟ್ಟು me ಅಲ್ಲಿ me ಎಲೆಕ್ಟ್ರಾನ್ ದ್ರವ್ಯರಾಶಿ ಮತ್ತು mh¿ 0 5 ಮಿ ಇದು ರಂಧ್ರಕ್ಕೆ ಪರಿಣಾಮಕಾರಿ ದ್ರವ್ಯರಾಶಿ ಮತ್ತೊಮ್ಮೆ ನಾವು ಮೊದಲು ಪರಿಣಾಮಕಾರಿ ದ್ರವ್ಯರಾಶಿಯ ಪರಿಕಲ್ಪನೆಯನ್ನು ನೋಡಿದ್ದೇವೆ ಆದ್ದರಿಂದ ಪರಿಣಾಮಕಾರಿ ದ್ರವ್ಯರಾಶಿ ಎಂದರೆ ಎಲೆಕ್ಟ್ರಾನ್ನ ನಿಜವಾದ ದ್ರವ್ಯರಾಶಿಯಲ್ಲಿ ಬದಲಾವಣೆ ಅಥವಾ ರಂಧ್ರದಲ್ಲಿ ಅದು ಕೇವಲ ಪರಮಾಣುಗಳ ಎಲ್ಲಾ ಬಲಗಳ ಸಂಚಿತತೆಯನ್ನು ಪ್ರತಿನಿಧಿಸುತ್ತದೆ ಅದು ಮೂಲತಃ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತೊಮ್ಮೆ ಈ ಸಂಖ್ಯೆಗಳು ವಿಭಿನ್ನವಾಗಿವೆ ಏಕೆಂದರೆ ನೀವು ವಾಹಕ ಬ್ಯಾಂಡ್ನಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳು ಮತ್ತು ವೇಲೆನ್ಸ್ ಬ್ಯಾಂಡ್ನಲ್ಲಿ ಚಲಿಸುವ ರಂಧ್ರಗಳನ್ನು ಹೊಂದಿದ್ದೀರಿ ಆದ್ದರಿಂದ ಬ್ಯಾಂಡ್ ಅಂತರವನ್ನು ನೀಡಲಾಗಿದೆ ಪರಿಣಾಮಕಾರಿ ಸಮೂಹ ಮೌಲ್ಯಗಳನ್ನು ನೀಡಲಾಗಿದೆ ವಾಹಕಗಳ ಚದುರುವಿಕೆಯ ಸಮಯವು ತಾಪಮಾನವನ್ನು ಅವಲಂಬಿಸಿರುತ್ತದೆ ಮತ್ತು ಆ ಫಾರ್ಮ್ ಅನ್ನು ನೀಡಲಾಗಿದೆ ಆದ್ದರಿಂದ τ ಇದು ನಿಮ್ಮ ಚದುರುವಿಕೆಯ ಸಮಯವು ತಾಪಮಾನದ ಕಾರ್ಯವಾಗಿದೆ ಮತ್ತು ಇದು ಮೈನಸ್ ಟಿ ಗೆ 1 ಮೈನಸ್ 10 ಆಗಿದೆ ಆದ್ದರಿಂದ 1x10 10T ಮತ್ತು ಘಟಕಗಳು ಸೆಕೆಂಡುಗಳು ಆದ್ದರಿಂದ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ನೀಡಲಾಗಿದೆ ಬ್ಯಾಂಡ್ ಅಂತರವನ್ನು ನೀಡಲಾಗುತ್ತದೆ ಮತ್ತು ವಾಹಕಗಳ ಚದುರುವಿಕೆಯ ತಾಪಮಾನದ ಅವಲಂಬನೆಯನ್ನು ಸಹ ನೀಡಲಾಗುತ್ತದೆ ಚಲನಶೀಲತೆಯನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ಬಳಸುತ್ತೇವೆ ಆದ್ದರಿಂದ ನಾವು ಈ ಕೆಳಗಿನವುಗಳನ್ನು 2 ತಾಪಮಾನದಲ್ಲಿ ಕಂಡುಹಿಡಿಯಲು ಬಯಸುತ್ತೇವೆ ಒಂದು 77 ಕೆಲ್ವಿನ್ ಮತ್ತು ಇನ್ನೊಂದು 300 ಕೆಲ್ವಿನ್ ಆದ್ದರಿಂದ 300 ಕೆಲ್ವಿನ್ ಕೋಣೆಯ ಉಷ್ಣಾಂಶ 77 ಕೆಲ್ವಿನ್ ಸಾಮಾನ್ಯವಾಗಿ ನಿಮ್ಮ ದ್ರವ ಸಾರಜನಕ ಕುದಿಯುವ ಬಿಂದುವಾಗಿದೆ ಆದ್ದರಿಂದ ಅದು ಕಡಿಮೆ ತಾಪಮಾನವಾಗಿದೆ ನಾವು ಹುಡುಕಲು ಬಯಸುವುದು ಮೊದಲನೆಯದು ಎಲೆಕ್ಟ್ರಾನ್ ಅಥವಾ ರಂಧ್ರಗಳ ಸಾಂದ್ರತೆ ಏಕೆಂದರೆ ಇದು ಶುದ್ಧ ಅರೆವಾಹಕ ನಾವು ಕಂಡುಹಿಡಿಯಲು ಬಯಸುವುದು ಆಂತರಿಕ ವಾಹಕ ಸಾಂದ್ರತೆಯ ಮೌಲ್ಯವಾಗಿದೆ ಆದ್ದರಿಂದ ನಾವು ni ಸಮೀಕರಣಕ್ಕೆ ಹಿಂತಿರುಗಬಹುದು ಮತ್ತು √❑ ಏನೂ ಅಲ್ಲ ಆದ್ದರಿಂದ ಸಮಸ್ಯೆ ಎಂದರೆ ನಾವು Nc ಮತ್ತು Nv ಮೌಲ್ಯಗಳನ್ನು ಹೊಂದಿಲ್ಲ ಇವುಗಳು ಬ್ಯಾಂಡ್ ಅಡ್ಜಸ್ಟ್ನಲ್ಲಿರುವ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಗಳಾಗಿವೆ ಆದರೆ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ತಿಳಿದ ನಂತರ ಇವುಗಳನ್ನು ನಾವು ಲೆಕ್ಕ ಹಾಕಬಹುದು ಆದ್ದರಿಂದ ವಹನ ಬ್ಯಾಂಡ್ ಅಂಚಿನಲ್ಲಿರುವ ಸ್ಥಿತಿಗಳ ಸಾಂದ್ರತೆಯಾಗಿರುವ Nc 22πmeikTh232 Nv ಯು ನಾವು ವೇಲೆನ್ಸ್ ಬ್ಯಾಂಡ್ ಎಡ್ಜ್ 22πmhikTh232 ಗಾಗಿ ಅದೇ ರೀತಿ ಮಾಡಬಹುದು ಆದ್ದರಿಂದ ನಾವು Nc Nv ಗಾಗಿ ಮೌಲ್ಯಗಳನ್ನು ಹೊಂದಿದ್ದೇವೆ ಮತ್ತೊಮ್ಮೆ ನಾವು ಎರಡೂ ತಾಪಮಾನವನ್ನು ಅವಲಂಬಿಸಿರುವುದನ್ನು ನೋಡುತ್ತೇವೆ ಅವುಗಳು t 3 ಗೆ ಅರ್ಧದಷ್ಟು ಅನುಪಾತದಲ್ಲಿರುತ್ತವೆ ಆದ್ದರಿಂದ ಒಮ್ಮೆ ನಾವು ಎರಡೂ ತಾಪಮಾನಗಳಿಗೆ Nc ¿Nv ಅನ್ನು ಲೆಕ್ಕ ಹಾಕಿದರೆ ನಾವು ಇಲ್ಲಿ ಪ್ಲಗ್ ಇನ್ ಮಾಡಬಹುದು ಮತ್ತು ni ಗಾಗಿ ಮೌಲ್ಯವನ್ನು ಲೆಕ್ಕ ಮಾಡಬಹುದು ಬ್ಯಾಂಡ್ ಅಂತರವನ್ನು ಸಹ ಕರೆಯಲಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಇದನ್ನೆಲ್ಲ SI ಘಟಕಗಳಲ್ಲಿ ಇರಿಸಬೇಕಾಗುತ್ತದೆ ಆದ್ದರಿಂದ ನೀವು Eg ನ್ನು ಎಲೆಕ್ಟ್ರಾನ್ ವೋಲ್ಟ್ಗಳಿಂದ ಜೂಲ್ಗಳಿಗೆ ಪರಿವರ್ತಿಸಬೇಕು ಮತ್ತು ನಾವು 1 6 x 10 19 ರಿಂದ ಗುಣಿಸುವ ಮೂಲಕ ಮಾಡಬಹುದು ಕೆ ಬಿ ಕೂಡ ಜೌಲ್ನಲ್ಲಿದೆ ಆದ್ದರಿಂದ ಇದು ನಿಮ್ಮ ಬೋಲ್ಟ್ಜ್ಮನ್ ಸ್ಥಿರವಾಗಿದೆ ಅದು ಪ್ರಮಾಣಿತ ಮೌಲ್ಯವನ್ನು ಹೊಂದಿದೆ ಕೆ ಬಿ ಕೂಡ ಜೌಲ್ನಲ್ಲಿದೆ ಆದ್ದರಿಂದ ಇದು ನಿಮ್ಮ ಬೋಲ್ಟ್ಜ್ಮನ್ ಸ್ಥಿರವಾಗಿದೆ ಅದು ಪ್ರಮಾಣಿತ ಮೌಲ್ಯವನ್ನು ಹೊಂದಿದೆ So Nc at 77 Kelvin is 1 03 x 1023m 3 ಆದ್ದರಿಂದ 77 ಕೆಲ್ವಿನ್ನಲ್ಲಿ Nc 1 03 x 1023m 3 ಆಗಿದೆ ಆದ್ದರಿಂದ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯ ವ್ಯಾಖ್ಯಾನವನ್ನು ನೀವು ನೆನಪಿಸಿಕೊಂಡರೆ ಎಲೆಕ್ಟ್ರಾನ್ ಆಕ್ರಮಿಸಲು ಅಥವಾ ರಂಧ್ರವನ್ನು ಆಕ್ರಮಿಸಲು ಲಭ್ಯವಿರುವ ಯುನಿಟ್ ಪರಿಮಾಣಕ್ಕೆ ಒಟ್ಟು ಸ್ಥಿತಿಗಳ ಸಂಖ್ಯೆ ಅಂತೆಯೇ Nv 1 151 x 1024 m 3 ಆಗಿದೆ ನಾವು 300 ಕೆಲ್ವಿನ್ಗೆ ಅದೇ ಲೆಕ್ಕಾಚಾರಗಳನ್ನು ಮಾಡಬಹುದು ನಾನು ಮತ್ತೆ ಉತ್ತರಗಳನ್ನು ಬರೆಯುತ್ತೇನೆ ಆದ್ದರಿಂದ Nc 7 92 x 1023 ಹೆಚ್ಚಾಗಿದೆ Nv 8 85 x 1024 m 3 ಆಗಿದೆ ಆದ್ದರಿಂದ 300 ಕೆಲ್ವಿನ್ಗೆ ಹೋಲಿಸಿದರೆ Nc ಮತ್ತು Nv ಹೆಚ್ಚಾಗಿದೆ ಏಕೆಂದರೆ ಇದು T32 ಗೆ ನೇರವಾಗಿ ಅನುಪಾತದಲ್ಲಿರುವುದರಿಂದ ಹೆಚ್ಚಿನ ತಾಪಮಾನದಲ್ಲಿ ಹೆಚ್ಚಿನ ಸಾಂದ್ರತೆಯ ಸ್ಥಿತಿಗಳು ನಮ್ಮಲ್ಲಿ ಲಭ್ಯವಿವೆ ಆದ್ದರಿಂದ ನಾವು ಈ ಅಭಿವ್ಯಕ್ತಿಯಲ್ಲಿ Nc ಮತ್ತು Nv ನ ಈ ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ni ಗಾಗಿ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಹಾಗಾಗಿ ni ನ್ನು 77 ಕೆಲ್ವಿನ್ನಲ್ಲಿ 4 63 x 10 18 m 3 ಎಂದು ಕೆಳಗೆ ಬರೆಯಲು ಅವಕಾಶ ಮಾಡಿಕೊಡಿ ಅದು ನಿಜವಾಗಿಯೂ ಸಣ್ಣ ಸಂಖ್ಯೆಯಾಗಿದೆ ni 300 ಕೆಲ್ವಿನ್ ನಲ್ಲಿ 8 56 x 1013 m 3 ಆಗಿದೆ ಹಾ ಗಾ ಗಿ ನಾ ನು ಇ ದನ್ನು c m3 ಅ ಥ ವಾ 8 5 6 x 1 07 c m3 ನ ಲ್ಲಿ ಬ ರೆ ಯ ಬ ಹು ದು ಆದ್ದರಿಂದ ನಿಮ್ಮ Nc ಮತ್ತು Nv ಮೌಲ್ಯಗಳನ್ನು ನೀವು ನೋಡಿದರೆ ಅಥವಾ ಒಂದು ಕ್ರಮದ ಮೂಲಕ ನೀವು ತಾಪಮಾನದಲ್ಲಿ ಏರಿಕೆ ಹೊಂದಿದ್ದರಿಂದ ಆದರೆ ನಿಮ್ಮ ni ಬ್ಯಾಂಡ್ ಅಂತರವನ್ನು ಘಾತೀಯವಾಗಿ ಅವಲಂಬಿಸಿರುವುದರಿಂದ 77 ಕೆಲ್ವಿನ್ ನಡುವೆ ಒಂದು ದೊಡ್ಡ ವ್ಯತ್ಯಾಸವಿದೆ ಅದು ನಿಮ್ಮದು ದ್ರವ ಸಾರಜನಕ ತಾಪಮಾನ ಮತ್ತು 300 ಕೆಲ್ವಿನ್ ಇದು ಕೋಣೆಯ ಉಷ್ಣತೆ ಆದ್ದರಿಂದ ಇಲ್ಲಿ ನೀವು 10 18 ಮೌಲ್ಯವನ್ನು ಹೊಂದಿದ್ದೀರಿ ಮತ್ತು ಕೋಣೆಯ ಉಷ್ಣಾಂಶದಲ್ಲಿ ನೀವು 1030 ಕ್ಕಿಂತ ಹತ್ತಿರವಿರುವ ni ಗೆ ಮೌಲ್ಯವನ್ನು ಹೊಂದಿರುತ್ತೀರಿ ಆದ್ದರಿಂದ ನಾವು ದ್ರವ ಸಾರಜನಕದಿಂದ ಕೋಣೆಯ ಉಷ್ಣಾಂಶಕ್ಕೆ ಹೋಗುವಾಗ ಒಟ್ಟಾರೆಯಾಗಿ 31 ಆದೇಶಗಳ ಬದಲಾವಣೆಯಾಗುತ್ತದೆ ಇದಕ್ಕಾಗಿಯೇ ನಾವು ಈ 2 ಪದಗಳಲ್ಲಿ Nc ಮತ್ತು Nv ಮತ್ತು ಘಾತೀಯ ಪದದ ಘಾತೀಯ ಪದವು ni ಯ ಮೌಲ್ಯವನ್ನು ನಿರ್ಧರಿಸುವಲ್ಲಿ ಪ್ರಾಬಲ್ಯ ಹೊಂದಿದೆ ಎಂದು ಹೇಳುತ್ತೇವೆ ಆದ್ದರಿಂದ ಇದು ಭಾಗ ಎ ಅಲ್ಲಿ ನಾವು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಭಾಗ ಬಿ ನಾವು ಫೆರ್ಮಿ ಶಕ್ತಿ ಅಥವಾ ಫೆರ್ಮಿ ಮಟ್ಟದ ಸ್ಥಳವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಭಾಗ b ನಾವು EFi ನ ಸ್ಥಳವನ್ನು ಬಯಸುತ್ತೇವೆ ಇದು ಮತ್ತೊಮ್ಮೆ ಪ್ರಮಾಣಿತ ಅಭಿವ್ಯಕ್ತಿಯಾಗಿದೆ EFi ಯು Eg2 32 kTln ln meimhi ಆದ್ದರಿಂದ me ಮತ್ತು mhಸಮವಾಗಿದ್ದರೆ EFi ನಿಖರವಾಗಿ ಬ್ಯಾಂಡ್ನ ಮಧ್ಯಭಾಗದಲ್ಲಿರುತ್ತದೆ ನೀವು ನೆನಪಿಸಿಕೊಂಡರೆ EFi ಎಂಬುದು ರಾಸಾಯನಿಕ ಸಾಮರ್ಥ್ಯದ ಪ್ರತಿನಿಧಿಸುವಿಕೆ ಅಥವಾ ಅರೆವಾಹಕನಿಂದ ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕಲು ಮಾಡಬೇಕಾದ ಕೆಲಸದ ಪ್ರಮಾಣವಾಗಿದೆ ಆದ್ದರಿಂದ ನಿಮ್ಮ ಎಲೆಕ್ಟ್ರಾನ್ ಮತ್ತು ರಂಧ್ರದ ಸಾಂದ್ರತೆಗಳು ಒಂದೇ ಆಗಿದ್ದರೂ n p ಏಕೆಂದರೆ ನೀವು ವಿಭಿನ್ನ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಹೊಂದಿದ್ದೀರಿ ನಿಮ್ಮ EFi ಅಂತರದ ಮಧ್ಯಭಾಗದಿಂದ ಸ್ವಲ್ಪ ಬದಲಾಗಿದೆ ನಾವು ಮತ್ತೊಮ್ಮೆ ಸಂಖ್ಯೆಗಳನ್ನು ಸೇರಿಸಬಹುದು ಆದ್ದರಿಂದ 77 ಕೆಲ್ವಿನ್ 300 ಕೆಲ್ವಿನ್ mei ಮತ್ತು mhi ಮೌಲ್ಯಗಳನ್ನು ತಾಪಮಾನವನ್ನು ಸಹ ನೀಡಲಾಗಿದೆ ಆದ್ದರಿಂದ ಇಲ್ಲಿ EFi ನೀವು ಬದಲಿ ಮಾಡಿದರೆ 0 633 eV ಕೋಣೆಯ ಉಷ್ಣಾಂಶದಲ್ಲಿ EFi 0 656 ಆಗಿದೆ Eg2 ನೀವು ಅದನ್ನು ನೋಡಿದರೆ ಕೇವಲ 1 252 ಅಂದರೆ 0 625 ಎಲೆಕ್ಟ್ರಾನ್ ವೋಲ್ಟ್ಗಳು ಆದ್ದರಿಂದ ಮೌಲ್ಯಗಳು ಬ್ಯಾಂಡ್ ಅಂತರದ ಮಧ್ಯಭಾಗಕ್ಕೆ ಬಹಳ ಹತ್ತಿರದಲ್ಲಿವೆ ಆದರೆ ಅವು ಸ್ವಲ್ಪಮಟ್ಟಿಗೆ ಸ್ಥಳಾಂತರಗೊಳ್ಳುತ್ತವೆ ಮತ್ತು ಶಿಫ್ಟ್ ಹೆಚ್ಚಾಗುತ್ತದೆ ಹೆಚ್ಚಿನ ತಾಪಮಾನ ಆದ್ದರಿಂದ ಇದು 0 633 ಮತ್ತು ಇದು 0 656 ಆಗಿದೆ ಆದ್ದರಿಂದ ಬ್ಯಾಂಡ್ ಅಂತರದ ಮಧ್ಯಭಾಗದಿಂದ ಸ್ವಲ್ಪ ದೂರವಾಗಿ ಇದು ಭಾಗ ಬಿ ಭಾಗ ಸಿ ಯಲ್ಲಿ ನಾವು ಎಲೆಕ್ಟ್ರಾನ್ ಮತ್ತು ರಂಧ್ರಗಳ ಚಲನಶೀಲತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು μe ಮತ್ತು μh ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ μe ಮತ್ತು μh ಗಳು ಎಲೆಕ್ಟ್ರಾನ್ ಮತ್ತು ರಂಧ್ರಗಳ ಪರಿಣಾಮಕಾರಿ ದ್ರವ್ಯರಾಶಿಗೆ ಸಂಬಂಧಿಸಿವೆ ಮತ್ತು ಅವು ಚದುರುವ ಸಮಯಕ್ಕೆ ಸಂಬಂಧಿಸಿವೆ ಆದ್ದರಿಂದ μe ಬೇರೇನೂ ಅಲ್ಲ e emei ಮತ್ತು μh e hmhi ಆದ್ದರಿಂದ me¿ ಮತ್ತು mh¿ ನೀಡಲಾಗಿದೆ τe ಮತ್ತು τh ನಿಮ್ಮ ಸ್ಕ್ಯಾಟರಿಂಗ್ ಸಮಯಗಳು ಮತ್ತು ನೀವು τ 1x10 10T ಆಗಿದೆ ಮತ್ತು ಯುನಿಟ್ ಸೆಕೆಂಡುಗಳು ಎಂದು ಹೇಳಿದ್ದೀರಿ ಆದ್ದರಿಂದ ಮತ್ತೊಮ್ಮೆ ನಾವು τ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಈ ನಿರ್ದಿಷ್ಟ ಪ್ರಶ್ನೆಯಲ್ಲಿ τe ಮತ್ತು τh ಎರಡೂ ಒಂದೇ ಏಕೆಂದರೆ ನಾವು ಎಲೆಕ್ಟ್ರಾನ್ ಮತ್ತು ರಂಧ್ರಗಳ ನಡುವೆ ವ್ಯತ್ಯಾಸವನ್ನು ತೋರಿಸುವುದಿಲ್ಲ ತಾಪಮಾನವನ್ನು ಅವಲಂಬಿಸಿರುತ್ತದೆ ಎಂದು ನಾವು ಮಾತ್ರ ಹೇಳುತ್ತೇವೆ ಒಮ್ಮೆ ನಾವು τ ಅನ್ನು ಲೆಕ್ಕಾಚಾರ ಮಾಡಿದರೆ ನಾವು ಮುಂದೆ ಹೋಗಿ μe ಮತ್ತು μh ಅನ್ನು ಲೆಕ್ಕಹಾಕಬಹುದು ಮತ್ತು ಅದನ್ನು 2 ವಿಭಿನ್ನ ತಾಪಮಾನಗಳಿಗೆ ಪಡೆಯಬಹುದು ಹಾಗಾಗಿ ಈ ಕಡೆ 77 ಕೆಲ್ವಿನ್ ಈ ಕಡೆ 300 ಕೆಲ್ವಿನ್ ಎಂದು ಮತ್ತೊಮ್ಮೆ ಬರೆಯುತ್ತೇನೆ ಆದ್ದರಿಂದ τ ನೀವು ಲೆಕ್ಕ ಹಾಕಿದರೆ 1 3 x 10 12 ಸೆಕೆಂಡುಗಳು ನಾವು μe ಅನ್ನು ಲೆಕ್ಕ ಹಾಕಬಹುದು ಇದು 2 283 ಯುನಿಟ್ m2 V 1s 1 ಕೆಲವೊಮ್ಮೆ cm2 V 1s 1 ಕೂಡ ಇದೆ ನೀವು ಯಾವುದನ್ನು ಬಳಸಲು ಬಯಸುತ್ತೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ 456 cm2 V 1s 1 ಮತ್ತು μh ರಂಧ್ರಗಳ ಚಲನಶೀಲತೆ ಕಡಿಮೆಯಾಗಿದೆ ಏಕೆಂದರೆ ಸಂಪೂರ್ಣ ಪರಿಣಾಮಕಾರಿ ದ್ರವ್ಯರಾಶಿಯು ಎಲೆಕ್ಟ್ರಾನ್ಗಿಂತ ಹೆಚ್ಚಾಗಿದೆ ನಾವು 300 ಕೆಲ್ವಿನ್ಗೂ ಅದೇ ರೀತಿ ಮಾಡಬಹುದು ಈ ಸಂದರ್ಭದಲ್ಲಿ τ 3 3 x 10 13 ಸೆಕೆಂಡುಗಳು ಆದ್ದರಿಂದ ಹೆಚ್ಚಿನ ತಾಪಮಾನ ಚಿಕ್ಕದು ಚೆದುರುವ ಸಮಯ ಆದ್ದರಿಂದ ಕಡಿಮೆ ತಾಪಮಾನದಲ್ಲಿ ಇದು ಮೈನಸ್ 12 ಸೆಕೆಂಡುಗಳು ಇದು ಮೈನಸ್ 13 ಸೆಕೆಂಡುಗಳು ಆದ್ದರಿಂದ ಇದರ ಬಗ್ಗೆ ಯೋಚಿಸಲು ಒಂದು ಮಾರ್ಗವೆಂದರೆ ಹೆಚ್ಚಿನ ತಾಪಮಾನವು ಎಲೆಕ್ಟ್ರಾನ್ ಗಳು ಮತ್ತು ರಂಧ್ರಗಳು ವೇಗವಾಗಿ ಚಲಿಸುತ್ತವೆ ಏಕೆಂದರೆ ಅವುಗಳು ಹೆಚ್ಚಿನ ಉಷ್ಣದ ವೇಗವನ್ನು ಹೊಂದಿರುತ್ತವೆ ಆದ್ದರಿಂದ ಅವರು ಪರಮಾಣುಗಳನ್ನು ವೇಗವಾಗಿ ಚದುರಿಸಬಹುದು 117 m2 V 1 s 1 ಆದ್ದರಿಂದ ಪ್ರಶ್ನೆಯ ಕೊನೆಯ ಭಾಗ ನಾವು ವಿದ್ಯುತ್ ವಾಹಕತೆಯನ್ನು σ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ni e μe μh ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ni ನಾವು ಈ ಪ್ರಶ್ನೆಯ ಮೊದಲ ಭಾಗವನ್ನು ಪಡೆದುಕೊಂಡಿದ್ದೇವೆ μe ಮತ್ತು μh ನಾವು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಸೇರಿಸಬಹುದು ಆದ್ದರಿಂದ 77 ರಲ್ಲಿ ಕೆಲ್ವಿನ್ ತುಂಬಾ ಚಿಕ್ಕದಾಗಿದೆ ಏಕೆಂದರೆ ನಿಮಗೆ ನೆನಪಿದ್ದರೆ ni ತುಂಬಾ ಚಿಕ್ಕದಾಗಿದೆ ಆದ್ದರಿಂದ 10 36 Ω 1 m 1 ni ಮತ್ತು μe ಮತ್ತು μh ಗಳಿಗಾಗಿ ನಿಮ್ಮ ಮೌಲ್ಯಗಳ ಆಧಾರದಲ್ಲಿ ನೀವು Ω 1 cm 1 ಅನ್ನು ಸಹ ಹೊಂದಬಹುದು ಆದ್ದರಿಂದ ನಾವು ಕೋಣೆಯ ಉಷ್ಣಾಂಶದಲ್ಲಿ ಅದೇ ಕೆಲಸವನ್ನು ಮಾಡಬಹುದು ಮತ್ತು σ 9 6 10 6 ಆಗಿದೆ ಆದ್ದರಿಂದ 2 ವಿಭಿನ್ನ ತಾಪಮಾನಗಳಲ್ಲಿ ಅಂತರ್ಗತ ಅರೆವಾಹಕವನ್ನು ನೋಡುವ ಮೂಲಕ ನಾವು ಕಂಡುಕೊಳ್ಳುವ ಒಂದು ವಿಷಯವೆಂದರೆ ವಾಹಕದ ಸಾಂದ್ರತೆಯು ಉಷ್ಣತೆಯೊಂದಿಗೆ ಘಾತೀಯವಾಗಿ ಹೆಚ್ಚಾಗುತ್ತದೆ ಅಂತೆಯೇ ವಾಹಕತೆಯು ಹೆಚ್ಚಾಗುತ್ತದೆ ಏಕೆಂದರೆ ವಾಹಕದ ಸಾಂದ್ರತೆಯು ಹೆಚ್ಚಾಗುತ್ತದೆ ಇದನ್ನು ಮತ್ತೊಮ್ಮೆ ಬ್ಯಾಂಡ್ ಅಂತರದ ಮೌಲ್ಯದಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ Eg ಮೌಲ್ಯದ ಹೆಚ್ಚಿನ ಮೌಲ್ಯವು ಈ ಅವಲಂಬನೆಯಾಗಿದೆ ಆದ್ದರಿಂದ 1 25 ರ ಬದಲು ನಾವು ಅದೇ ಸಮಸ್ಯೆಯನ್ನು ಮಾಡಿದ್ದೇವೆ ಅದು 2 ಎಲೆಕ್ಟ್ರಾನ್ ವೋಲ್ಟ್ ಎಂದು ಹೇಳುತ್ತದೆ ನಿಮ್ಮ ಉತ್ತರಗಳು ಸಹ ವಿಭಿನ್ನವಾಗಿರುತ್ತದೆ ಆದರೆ 77 ಮತ್ತು 300 ಕೆಲ್ವಿನ್ ನಡುವಿನ ವ್ಯತ್ಯಾಸವು ಹೆಚ್ಚು ಉಚ್ಚರಿಸಲ್ಪಡುತ್ತದೆ ಆದ್ದರಿಂದ ನೀವು ಯಾವಾಗಲೂ ಕೆಲಸ ಮಾಡಬಹುದಾದ ವಿಷಯವೆಂದರೆ ನೀವು ಒಂದೇ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು ಆದರೆ Eg ಮೌಲ್ಯವನ್ನು 2 ಎಲೆಕ್ಟ್ರಾನ್ ವೋಲ್ಟ್ಗಳಿಗೆ ಬದಲಾಯಿಸಿ ಮತ್ತು ಈ ಪ್ರಶ್ನೆಯನ್ನು ಮಾಡಿ ಮತ್ತು 77 ಮತ್ತು 300 ಕೆಲ್ವಿನ್ ನಡುವಿನ ವ್ಯತ್ಯಾಸವನ್ನು ನೀವು ನೋಡಬಹುದು ಈಗ ನಾವು ಪ್ರಶ್ನೆ 3 ಕ್ಕೆ ಹೋಗೋಣ ಆದ್ದರಿಂದ ಪ್ರಶ್ನೆ 3 ನಾವು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿದ್ದೇವೆ ಅದು 300 ಕೆಲ್ವಿನ್ ನಲ್ಲಿ 1 42 ಇಲೆಕ್ಟ್ರಾನ್ ವೋಲ್ಟ್ಗಳ Eg ಹೊಂದಿರುವ ನೇರ ಬ್ಯಾಂಡ್ ಗ್ಯಾಪ್ ಅರೆವಾಹಕ ಆಗಿದೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ಸಿಲಿಕಾನ್ ಗಿಂತ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ ನೇರ ಬ್ಯಾಂಡ್ ಗ್ಯಾಪ್ ಮೆಟೀರಿಯಲ್ ಕೂಡ ಆದರೆ ಈ ಪ್ರಶ್ನೆಗೆ ಅದು ಪ್ರಸ್ತುತವಲ್ಲ ಇದು ಕೋಣೆಯ ಉಷ್ಣಾಂಶದಲ್ಲಿದೆ ಆದ್ದರಿಂದ ತಾಪಮಾನವು 300 ಕೆಲ್ವಿನ್ ಆಗಿದೆ Nc Nv 5 x 1018 cm 3 ಮತ್ತು ತಾಪಮಾನದಿಂದ ಸ್ವತಂತ್ರವಾಗಿ ತೆಗೆದುಕೊಳ್ಳಿ ಆದ್ದರಿಂದ Nc ಮತ್ತು Nv ಮೌಲ್ಯಗಳನ್ನು ನೀಡಲಾಗಿದೆ ಮತ್ತು ಕೇವಲ ಈ ಪ್ರಶ್ನೆಗೆ ನಾವು ಎರಡೂ ಒಂದೇ ಎಂದು ಭಾವಿಸುತ್ತೇವೆ ಮತ್ತು ಅವು ತಾಪಮಾನದಿಂದ ಸ್ವತಂತ್ರವಾಗಿವೆ ಕಟ್ಟುನಿಟ್ಟಾಗಿ ಹೇಳುವುದಾದರೆ ಇದು ನಿಜವಲ್ಲ ಆದರೆ ಈ ನಿರ್ದಿಷ್ಟ ಪ್ರಶ್ನೆಗೆ ನೀವು ನೋಡುವಂತೆ ಇದು ಬಹಳ ಮಾನ್ಯ ಊಹೆಯಾಗಿದೆ ಆದ್ದರಿಂದ ಮೊದಲು ನಾವು ಕೋಣೆಯ ಉಷ್ಣಾಂಶದಲ್ಲಿ ಅಂತರ್ಗತ ವಾಹಕದ ಸಾಂದ್ರತೆಯನ್ನು ಲೆಕ್ಕ ಹಾಕಲು ಬಯಸುತ್ತೇವೆ ಆದ್ದರಿಂದ ಅದು ನೇರವಾಗಿರುತ್ತದೆ ನೀವು ಮೊದಲು ಸೂತ್ರವನ್ನು ನೋಡುತ್ತೀರಿ ಆದ್ದರಿಂದ Nc Nv exp Eg2kT ಆದ್ದರಿಂದ ನಾವು Eg ನ ಮೌಲ್ಯವನ್ನು ನೀಡಿರುವ ಸಂಖ್ಯೆಗಳನ್ನು ಸೇರಿಸಬಹುದು ಆದ್ದರಿಂದ ni 6 05 x 106 cm 3 ಆಗಿದೆ ಆದ್ದರಿಂದ ಇದು ಕೋಣೆಯ ಉಷ್ಣಾಂಶದಲ್ಲಿ ಆಂತರಿಕ ವಾಹಕ ಸಾಂದ್ರತೆಯಾಗಿದೆ ni ಎಂಬುದು1010 ರ ಮೌಲ್ಯದ ni ಯಂತೆ ಹೋಲಿಕೆ ಸಿಲಿಕಾನ್ಗೆ ಬಹಳ ಚಿಕ್ಕ ಸಂಖ್ಯೆಯಾಗಿದೆ ಆದ್ದರಿಂದ 2 ಶ್ರೇಣಿ ಗಳ ಪ್ರಮಾಣ ಹೆಚ್ಚಾಗಿದೆ ಆದರೆ ಇದಕ್ಕೆ ಕಾರಣ ಗ್ಯಾಲಿಯಮ್ ಆರ್ಸೆನೈಡ್ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ ಪ್ರಶ್ನೆಗಳ ಮುಂದಿನ ಭಾಗವು ಡೋಪಂಟ್ಗಳನ್ನು ಸೇರಿಸದೆಯೇ ವಾಹಕದ ಸಾಂದ್ರತೆಯನ್ನು ಹೇಗೆ ದ್ವಿಗುಣಗೊಳಿಸಬಹುದು ಎಂಬುದನ್ನು ಸಂಖ್ಯಾತ್ಮಕವಾಗಿ ವಿವರಿಸಿ ಎಂದು ಹೇಳುತ್ತದೆ ಆದ್ದರಿಂದ ನಾವು ಈ ಅರೆವಾಹಕವನ್ನು ನಿಮ್ಮ ಶುದ್ಧ ಅರೆವಾಹಕವನ್ನಾಗಿ ಇರಿಸಿಕೊಳ್ಳಲು ಬಯಸುತ್ತೇವೆ ಆದರೆ ಅದೇ ಸಮಯದಲ್ಲಿ ನಾವು ni ಮೌಲ್ಯವನ್ನು ಹೆಚ್ಚಿಸಲು ಬಯಸುತ್ತೇವೆ ಆದ್ದರಿಂದ ನಾವು ನಿಮಗೆ ಬೇಕಾದ ni ಯ ಹೊಸ ಮೌಲ್ಯವು ಕೋಣೆಯ ಉಷ್ಣಾಂಶದಲ್ಲಿ ni ಮೌಲ್ಯಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಮತ್ತು ನೀವು ಡೋಪಂಟ್ಗಳನ್ನು ಸೇರಿಸಲು ಅನುಮತಿಸದಿದ್ದರೆ ಮತ್ತು ನೀವು ಈ ಸಮೀಕರಣವನ್ನು ನೋಡಿದರೆ ni ಅನ್ನು ಹೆಚ್ಚಿಸುವ ಏಕೈಕ ಮಾರ್ಗವೆಂದರೆ ತಾಪಮಾನವನ್ನು ಹೆಚ್ಚಿಸುವುದು ಏಕೆಂದರೆ Nc ಮತ್ತು Nv ಎರಡೂ ತಾಪಮಾನ ಅವಲಂಬಿತ ಪದಗಳು ni ಈ ಘಾತೀಯ ಪದ ಮೈನಸ್ Eg2kT ಮೂಲಕ ತಾಪಮಾನವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಹೆಚ್ಚುತ್ತಿರುವ ತಾಪಮಾನವು ಮತ್ತೊಮ್ಮೆ ni ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಡೋಪಂಟ್ಗಳನ್ನು ಸೇರಿಸದೆ ni ಅನ್ನು ಹೆಚ್ಚಿಸುವ ಏಕೈಕ ಮಾರ್ಗವೆಂದರೆ ತಾಪಮಾನವನ್ನು ಹೆಚ್ಚಿಸುವುದು ಆದ್ದರಿಂದ ಕೋಣೆಯ ಉಷ್ಣಾಂಶದಲ್ಲಿ ni ನ ಮೌಲ್ಯವು ni ಗಿಂತ 2 ಪಟ್ಟು ಹೆಚ್ಚಾದಾಗ ಹೊಸ ತಾಪಮಾನ ಏನೆಂದು ತಿಳಿಯಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಮತ್ತೊಮ್ಮೆ ಈ ಅಭಿವ್ಯಕ್ತಿ Nc ಮತ್ತು Nv ಸ್ಥಿರವಾಗಿರುತ್ತವೆ ಆದ್ದರಿಂದ ಇದು ತಾಪಮಾನದ ಕಾರ್ಯವಲ್ಲ ಇದು ತಾಪಮಾನದ ಕಾರ್ಯವಾಗಿದ್ದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ Nc ಮತ್ತು Nv ಸ್ಥಿರವಾಗಿರುತ್ತವೆ ni ಯ ಹೊಸ ಮೌಲ್ಯ ನಮಗೆ ತಿಳಿದಿದೆ ಆದ್ದರಿಂದ ಇದು ಕೋಣೆಯ ಉಷ್ಣಾಂಶದಲ್ಲಿ 2 ni ಆಗಿದೆ ಈ ತಾಪಮಾನವನ್ನು T‵ ಎಂದು ಕರೆಯೋಣ ಆದ್ದರಿಂದ ನಾವು ತಿಳಿದುಕೊಳ್ಳಲು ಬಯಸುವ ಏಕೈಕ ವಿಷಯವೆಂದರೆ T‵ ಮಾತ್ರ ತಿಳಿದಿಲ್ಲ ಇದು ತಿಳಿದಿದೆ ಇವೆಲ್ಲವೂ ತಿಳಿದಿವೆ ನಾವು ಇದನ್ನು ಹಾಕಬಹುದು ಮತ್ತು ಮರು ಲೆಕ್ಕಾಚಾರ ಮಾಡಬಹುದು ಮತ್ತು ಇದು ನಿಮಗೆ T‵ ನ ಮೌಲ್ಯವನ್ನು 307 7 ಕೆಲ್ವಿನ್ಗೆ ನೀಡುತ್ತದೆ ಆದ್ದರಿಂದ ನೀವು ತಾಪಮಾನವನ್ನು 7 ಡಿಗ್ರಿಗಳಷ್ಟು ಹೆಚ್ಚಿಸುತ್ತೀರಿ ಆದ್ದರಿಂದ ΔT 7 7 ಕೆಲ್ವಿನ್ ನೀವು ni ಸಾಂದ್ರತೆಯನ್ನು ದ್ವಿಗುಣಗೊಳಿಸಬಹುದು ಆದ್ದರಿಂದ ತಾಪಮಾನವು 300 ಕ್ಕೆ ಸರಿಸುಮಾರು 27 ಡಿಗ್ರಿ ಆದ್ದರಿಂದ 300 ಕೆಲ್ವಿನ್ 27 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಆದ್ದರಿಂದ 307 ಎಂದರೆ 34 ಆದ್ದರಿಂದ ni ಮೌಲ್ಯದಲ್ಲಿ ಸಣ್ಣ ಹೆಚ್ಚಳಕ್ಕೆ ಸಹ ನಾವು ಅದನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನೀವು ni ನ ಮೌಲ್ಯವನ್ನು ದ್ವಿಗುಣಗೊಳಿಸುತ್ತೀರಿ ನಿಮ್ಮ ತಾಪಮಾನವನ್ನು 7 ಡಿಗ್ರಿಗಳಷ್ಟು ಹೆಚ್ಚಿಸಬೇಕು ಬಾಹ್ಯ ಅರೆವಾಹಕಗಳಲ್ಲಿ ನಾವು ಕಾಣುವ ನಿಜವಾಗಿಯೂ ಹೆಚ್ಚಿನ ವಾಹಕತೆಯನ್ನು ನೀವು ಬಯಸಿದರೆ ತಾಪಮಾನ ಬದಲಾವಣೆಯು ಹೆಚ್ಚು ಹೆಚ್ಚಿರಬೇಕು ಎಂದು ಲೆಕ್ಕ ಹಾಕಬಹುದು ಆಂತರಿಕ ಅರೆವಾಹಕಗಳನ್ನು ಸಾಧನಗಳ ಸಂದರ್ಭದಲ್ಲಿ ಎಂದಿಗೂ ಬಳಸದಿರಲು ಇದು ಒಂದು ಕಾರಣವಾಗಿದೆ ಸಾಮಾನ್ಯವಾಗಿ ಡೋಪ್ಡ್ ಅರೆವಾಹಕಗಳನ್ನು ಬಳಸಲಾಗುತ್ತದೆ ಏಕೆಂದರೆ ಡೋಪಂಟ್ ಸಾಂದ್ರತೆಯನ್ನು ನಿಯಂತ್ರಿಸುವುದು ಮತ್ತು ನಂತರ ವಾಹಕದ ಸಾಂದ್ರತೆ ಮತ್ತು ವಾಹಕತೆಯನ್ನು ನಿಯಂತ್ರಿಸುವುದು ತುಂಬಾ ಸುಲಭ ಆದ್ದರಿಂದ ಈಗ ನಾವು ಸಮಸ್ಯೆ 4 ಕ್ಕೆ ಹೋಗೋಣ ಆದ್ದರಿಂದ ಸಮಸ್ಯೆ 4 ನಾವು ಜರ್ಮೇನಿಯಂನ ಆಂತರಿಕ ವಾಹಕ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು 0 66 ಎಲೆಕ್ಟ್ರಾನ್ ವೋಲ್ಟ್ಗಳ ಬ್ಯಾಂಡ್ ಗ್ಯಾಪ್ Eg ಜೊತೆ ಜರ್ಮೇನಿಯಂ ಅನ್ನು ಹೊಂದಿದ್ದೇವೆ ಇದು ಸಿಲಿಕಾನ್ ಗಿಂತ ಕಡಿಮೆ ವಾಸ್ತವವಾಗಿ ಜರ್ಮೇನಿಯಂ ಅನ್ನು ಬಳಸಿದ ಮೊದಲ ಅರೆವಾಹಕ mei 0 56 me ಮತ್ತು mhi 0 40 me ಆದ್ದರಿಂದ ನಾವು ni ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಸಮೀಕರಣವು ಅದೇ ni ಯು Nc Nv exp Eg2kT ಆದ್ದರಿಂದ Nc ಮತ್ತು Nv ಮತ್ತೆ mei ಮತ್ತು mhi ಗೆ ಸಂಬಂಧಿಸಿವೆ ಆದ್ದರಿಂದ Nc ಯು 2 2πmeikTh232 ನಾವು mhi ಗಾಗಿ ಇದೇ ಸಮೀಕರಣವನ್ನು ಬರೆಯಬಹುದು ಪ್ರಶ್ನೆ 2 ರ ಸಮಯದಲ್ಲಿ ನಾವು ಇದನ್ನು ಮೊದಲು ನೋಡಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ನಾವು Nc ಮತ್ತು Nv ಅನ್ನು ಲೆಕ್ಕ ಹಾಕಬಹುದು ಮತ್ತು ni ಯ ಮೌಲ್ಯವನ್ನು ಪಡೆಯಬಹುದು ಹಾಗಾಗಿ ನೀವು ಬರೆಯಬಹುದಾದ ಸಂಖ್ಯೆಗಳನ್ನು ನಾನು ಮಾಡುತ್ತೇನೆ ಅಂತಿಮ ಉತ್ತರ Nc is 1 05 x 1025 m 3 Nv m¿ ಅನ್ನು ಹೊರತುಪಡಿಸಿ ಅದೇ ಸಮೀಕರಣವನ್ನು m¿ ನಿಂದ ಬದಲಾಯಿಸಲಾಗುತ್ತದೆ Nv 6 33 x 1024 m 3 ಆಗಿದೆ ಆದ್ದರಿಂದ Nc ಮತ್ತು Nv ತಿಳಿದಿದೆ ನಾವು ni ಅನ್ನು ಲೆಕ್ಕ ಹಾಕಬಹುದು ni ನೀವು ಮಾಡಿದರೆ ಅದು 2 36 x 1019 m 3 ನಾನು ಅಂತಿಮ ಉತ್ತರವನ್ನು ಬರೆಯುತ್ತಿದ್ದೇನೆ ಗಣಿತವನ್ನು ಯಾವಾಗಲೂ 2 36 x 1013 m 3 ಎಂದು ಕೆಲಸ ಮಾಡಬಹುದು ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ni ಮೌಲ್ಯವನ್ನು 4 ಪಟ್ಟು ಅಥವಾ 4 ಆರ್ಡರ್ ಸಿಲಿಕಾನ್ಗಿಂತ ಕಡಿಮೆಯಿರುವುದನ್ನು ನಾವು ನೋಡಿದ್ದೇವೆ ಮತ್ತೊಂದೆಡೆ ಜರ್ಮೇನಿಯಮ್ ni ಮೌಲ್ಯವನ್ನು ಹೊಂದಿದ್ದು ಅದು ಸಿಲಿಕಾನ್ಗಿಂತ ಸುಮಾರು 3 ಆರ್ಡರ್ಗಳಷ್ಟು ಅಧಿಕವಾಗಿದೆ ಮತ್ತೊಮ್ಮೆ ವ್ಯತ್ಯಾಸಗಳು ಎಲ್ಲಾ ಬ್ಯಾಂಡ್ ಗ್ಯಾಪ್ ಮೌಲ್ಯಗಳಿಗೆ ಸಂಬಂಧಿಸಿವೆ ನಾವು σ ಅನ್ನು ಲೆಕ್ಕ ಹಾಕಬಹುದು σ ಎಂದರೆ ni e μe ಮತ್ತು μh μe ಮತ್ತು μh ನ ಮೌಲ್ಯವನ್ನು ನೀಡಲಾಗಿದೆ μe 3900 ಮತ್ತು μh 1900 cm2 V 1 s 1 ಆದ್ದರಿಂದ σ 0 022 Ω 1 ಮತ್ತು cm 1 ಹೊರತುಪಡಿಸಿ ಬೇರೇನೂ ಅಲ್ಲ ನೀವು ಸಹ ಪ್ರತಿರೋಧವನ್ನು ಲೆಕ್ಕ ಹಾಕಲು ಬಯಸಿದರೆ ρ ವು 1 ಅಂದರೆ 45 66 Ω ಸೆಂ ಕೋಣೆಯ ಉಷ್ಣಾಂಶದಲ್ಲಿ ಫೆರ್ಮಿ ಮಟ್ಟದ ಸ್ಥಾನವನ್ನು ಲೆಕ್ಕಾಚಾರ ಮಾಡಲು ಪ್ರಶ್ನೆಯನ್ನು ಕೇಳಲಾಗಿದೆ ಆದ್ದರಿಂದ ಅದು ಮತ್ತೊಮ್ಮೆ EFi ಸೂತ್ರದ ಒಂದು ಅಪ್ಲಿಕೇಶನ್ Eg2 34 kTln ln meimhi ಆಗಿದೆ ಆದ್ದರಿಂದ ಇದು ಮತ್ತೊಮ್ಮೆ ತುಂಬಾ ಹತ್ತಿರದಲ್ಲಿದೆ ಆದರೆ ಇದು ನಿಖರವಾಗಿ ಬ್ಯಾಂಡ್ ಅಂತರದ ಮಧ್ಯದಲ್ಲಿಲ್ಲ ಆದ್ದರಿಂದ ಈಗ ಸಮಸ್ಯೆ 5 ಅನ್ನು ನೋಡೋಣ ಒಂದು ನಿರ್ದಿಷ್ಟ ಅರೆವಾಹಕ ಇದೆ ಮತ್ತು ಇದು ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯು ಸ್ಥಿರವಾದ Nco T32 ಎಂದು ಹೇಳುತ್ತದೆ ಅದೇ ರೀತಿಯಲ್ಲಿ Nv Nvo T32 ಆಗಿದೆ ಆದ್ದರಿಂದ ವಿವಿಧ ತಾಪಮಾನಗಳಲ್ಲಿ ni ಯ ಪ್ರಾಯೋಗಿಕ ಮೌಲ್ಯಗಳನ್ನು ನೀಡಲಾಗಿದೆ ಆದ್ದರಿಂದ ನಾವು ni ನ ತಾಪಮಾನದ ಮೌಲ್ಯಗಳನ್ನು cm3 ನಲ್ಲಿ ಹೊಂದಿದ್ದೇವೆ ಆದ್ದರಿಂದ 200 300 400 ಮತ್ತು 500 ಮತ್ತು ni 107 ರ ಮೌಲ್ಯಗಳು ಆದ್ದರಿಂದ ತಾಪಮಾನ ಹೆಚ್ಚಾದಂತೆ ni ನ ಮೌಲ್ಯವೂ ಹೆಚ್ಚಾಗುತ್ತದೆ ಎಂದು ನಾವು ನೋಡಬಹುದು ಆದ್ದರಿಂದ ಪ್ರಶ್ನೆಯು ನಮ್ಮನ್ನು Nco Nco ನ ಗುಣಕ ಮತ್ತು ಬ್ಯಾಂಡ್ ಅಂತರವನ್ನು ನಿರ್ಧರಿಸಲು ಕೇಳಿದೆ ಆದ್ದರಿಂದ ಎರಡೂ Eg ತಿಳಿದಿಲ್ಲ ಮತ್ತು ಈ 2 ಸಂಖ್ಯೆಗಳು ತಿಳಿದಿಲ್ಲ ನೀವು ಮೂಲ ಸಮೀಕರಣ ni ಗೆ ಹಿಂದಿರುಗಬಹುದು Nc Nvexp Eg2 k T Nc Nv ನಾವು ಈ x ಪದಗಳನ್ನು ಬದಲಿಸಬಹುದು ಆದ್ದರಿಂದ ಇದು T32 ಗೆ ಸರಳಗೊಳಿಸುತ್ತದೆ ಇದು ತಾಪಮಾನದ ಸ್ವತಂತ್ರ ಪದದ ಅವಧಿ exp Eg2 k T ಆದ್ದರಿಂದ ನಾವು ಯಾವುದೇ 2 ತಾಪಮಾನಗಳನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ನಮಗೆ 4 ಇದೆ ನಾವು ಯಾವುದೇ ಎರಡು ತಾಪಮಾನ T1 ni ಅನ್ನು ಇನ್ನೊಂದು ತಾಪಮಾನ T2 ನಲ್ಲಿ ತೆಗೆದುಕೊಳ್ಳಬಹುದು ಇದು ಅನುಪಾತವನ್ನು ತೆಗೆದುಕೊಳ್ಳುವುದಲ್ಲದೆ ಬೇರೇನೂ ಅಲ್ಲ ಇದು ತಾಪಮಾನ ಸ್ವತಂತ್ರ ಪದವಾಗಿದೆ ಆದ್ದರಿಂದ ಇದು T1T232exp Eg2k1T1 1T2 ಆಗುತ್ತದೆ ಆದ್ದರಿಂದ T1 ಮತ್ತು T2 ಮೌಲ್ಯಗಳು ತಿಳಿದಿವೆ ni ಮೌಲ್ಯಗಳು ತಿಳಿದಿವೆ ಉದಾಹರಣೆಗೆ ನಿಮ್ಮ T1 200 ಕೆಲ್ವಿನ್ ಆಗಿರಬಹುದು T2 300 ಕೆಲ್ವಿನ್ ಆಗಿರಬಹುದು ಈ ಸಂದರ್ಭದಲ್ಲಿ ni ಮೌಲ್ಯಗಳನ್ನು ಮಾತ್ರ ಪಟ್ಟಿ ಮಾಡಲಾಗಿದೆ ಇಲ್ಲಿ Eg ಮಾತ್ರ ತಿಳಿದಿಲ್ಲ ಆದ್ದರಿಂದ ನಾನು 200 ಮತ್ತು 300 ತೆಗೆದುಕೊಳ್ಳುವ ಮೂಲಕ ಈ ಲೆಕ್ಕಾಚಾರಗಳನ್ನು ಮಾಡಿದ್ದೇನೆ ನೀವು ಅದನ್ನು ಬೇರೆ ಯಾವುದೇ ತಾಪಮಾನದೊಂದಿಗೆ ತೆಗೆದುಕೊಳ್ಳಬಹುದು ಮತ್ತು ಮಾಡಿ ಮತ್ತು ಪರಿಶೀಲಿಸಬಹುದು ನೀವು Eg ಮೌಲ್ಯಗಳನ್ನು ಬದಲಿಸಿದರೆ 1 25 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು Eg ನ ಮೌಲ್ಯವಾಗಿದೆ ಇದು ವಸ್ತುವಿನ ಬ್ಯಾಂಡ್ ಅಂತರವಾಗಿದೆ ನೀವು Eg ಅನ್ನು ತಿಳಿದ ನಂತರ ನೀವು ಯಾವುದೇ ತಾಪಮಾನಗಳಿಗೆ Eg ಅನ್ನು ಬದಲಿಸಬಹುದು ಮತ್ತು N co ¿ N vo ಅನ್ನು ಮೌಲ್ಯಮಾಪನ ಮಾಡಬಹುದು ಇದು ತಾಪಮಾನ ಸ್ವತಂತ್ರ ಪದ ನೀವು ಅದನ್ನು ಮಾಡಿದರೆ Nco Nvo ಏನೂ ಅಲ್ಲ 1 188 x 1029 ಇಲ್ಲಿರುವ ಘಟಕಗಳು ನಿರ್ಣಾಯಕ Nc ಮತ್ತು Nv ವರ್ಗಮೂಲವು cm 3 ಅಥವಾ m 3 ನ ಘಟಕಗಳನ್ನು ಹೊಂದಿರಬೇಕು ಈ ನಿರ್ದಿಷ್ಟ ಪ್ರಶ್ನೆಯಲ್ಲಿ ಇದು ಕೂಡ T32 ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈ ಉತ್ಪನ್ನದ ಘಟಕವು cm 6 K 3 ಆ ರೀತಿಯಲ್ಲಿ ನಾವು ವರ್ಗಮೂಲಕ್ಕೆ ಬದಲಿಯಾಗಿ ಘಟಕಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಆದ್ದರಿಂದ ಇಂದು ನಾವು ಆಂತರಿಕ ಅರೆವಾಹಕಗಳಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ನೋಡಿದ್ದೇವೆ ನೆನಪಿಡುವ ಮುಖ್ಯ ವಿಷಯವೆಂದರೆ ಆಂತರಿಕ ವಾಹಕ ಸಾಂದ್ರತೆಯು ತಾಪಮಾನದ ಕಾರ್ಯವಾಗಿದೆ ಮತ್ತು ವಸ್ತುವಿನ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ